ವಸ್ತು ಮಾದರಿಯ ಅಂಶಗಳು ಪ್ರಮುಖ ಮಾಡ್ಯೂಲ್ಯಾರಿಟಿ ಮತ್ತು ಕ್ರಮಾನುಗತ ಮುಂದುವರಿಯುವುದು ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ನ ಮಾಡ್ಯೂಲ್ 9ಗೆ ಹಿಂತಿರುಗೋಣ ನಾವು ಒಬ್ಜೆಕ್ಟ್ ಮೋಡೆಲ್ನ ಎಲಿಮೆಂಟ್ಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಕಳೆದ ಮಾಡ್ಯೂಲ್ನಲ್ಲಿ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಶನ್ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಈ ಮೋಡೆಲ್ನ ಹಿಂದಿನ ಭಾಗದಲ್ಲಿ ನಾವು ಮಾಡ್ಯೂಲ್ಯಾರಿಟಿ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಮಾಡ್ಯೂಲ್ಯಾರಿಟಿ ಸಾಧಿಸಲು ಪ್ರಯತ್ನಿಸಬೇಕಾದ ವಿಭಿನ್ನ ಅಂಶಗಳು ಮತ್ತು ಬುದ್ಧಿವಂತ ಮಾಡ್ಯೂಲರೈಝೇಷನ್ನ ಮೂಲ ತತ್ವಗಳು ಯಾವುವು ಎಂಬುದರ ಬಗ್ಗೆ ಮಾತನಾಡಿದ್ದೇವೆ ಮುಂದೆ ನಾವು ಹೈರಾರ್ಖಿಯ ಕೊನೆಯ 4 ಪ್ರಮುಖ ಎಲಿಮೆಂಟ್ಗಳನ್ನು ತೆಗೆದುಕೊಳ್ಳುತ್ತೇವೆ ಹೈರಾರ್ಖಿಯು ಒಂದು ಶ್ರೇಯಾಂಕ ಅಥವಾ ಅಬ್ಸ್ಟ್ರಾಕ್ಷನ್ನ ಜೋಡಣೆ ಆಗಿದೆ ಆದ್ದರಿಂದ ನಾವು ಅಬ್ಸ್ಟ್ರಾಕ್ಷನ್ ಬಗ್ಗೆ ಮಾತನಾಡುವಾಗ ಮಾಡ್ಯೂಲ್ 8ರಲ್ಲಿ ಇದರ ಒಂದು ನೋಟವನ್ನು ನೀವು ನೋಡಿದ್ದೀರಿ ಮತ್ತು ಅಬ್ಸ್ಟ್ರಾಕ್ಷನ್ಗಳು ಹೈರಾರ್ಖಾಲ್ ಆಗಬಹುದು ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನೀವು ಅದಕ್ಕೆ ಚಾಲನೆ ಪಡೆದಿದ್ದೀರಿ ಆದರೆ ಹೈರಾರ್ಖಿಯು ತನ್ನದೇ ಆದ ಅಗತ್ಯತೆಯಿಂದ ಒಬ್ಜೆಕ್ಟ್ ಮೋಡೆಲ್ ಗಳಿಗೆ ಇತರ ಪ್ರಮುಖ ಎಲಿಮೆಂಟ್ಗಳಲ್ಲಿರಲು ಅರ್ಹವಾಗಿದೆ ಮತ್ತು ಅದನ್ನು ವಿವರಿಸಲಾಗಿದೆ ಆದ್ದರಿಂದ ಇದು ಅಬ್ಸ್ಟ್ರಾಕ್ಷನ್ನ ಶ್ರೇಯಾಂಕವಾಗಿದೆ ಇದರರ್ಥ ಸಿಸ್ಟಮ್ ಹೊಂದಿರುವ ವಿಭಿನ್ನ ಅಬ್ಸ್ಟ್ರಾಕ್ಷನ್ ವಿವರಗಳಿಂದ ಕಡಿಮೆ ವಿವರಗಳಿಗೆ ಕಡಿಮೆ ವಿವರಗಳನ್ನು ಸಂಪೂರ್ಣವಾಗಿ ಉನ್ನತ ಮಟ್ಟಗಳಿಗೆ ಹೋಗುತ್ತದೆ ಆದ್ದರಿಂದ ಇದು ಒಂದು ರೀತಿಯ ಆರ್ಟಿಸ್ಟಿಕ್ ವ್ಯೂ ಆಗಿದೆ ಇದು ನಿಮಗೆ ಕೆಲಸ ಮಾಡಲು ಪಿರಮಿಡ್ನಂತಹ ರಚನೆಯನ್ನು ನೀಡುತ್ತದೆ ಆದ್ದರಿಂದ ನೀವು ಪಿರಮಿಡ್ನ ಮೇಲ್ಭಾಗದಲ್ಲಿದ್ದರೆ ಇಡೀ ವಿಷಯವನ್ನು ಅತ್ಯಂತ ಸರಳ ಪದಗಳಲ್ಲಿ ಮಾತ್ರ ನೀವು ನೋಡುತ್ತೀರಿ ನೀವು ಅಬ್ಸ್ಟ್ರಾಕ್ಷನ್ಅನ್ನು ಆ ಮಟ್ಟದಲ್ಲಿ ಮಾತ್ರ ಬಳಸುತ್ತೀರಿ ನಂತರ ನೀವು ಕೆಳಗೆ ಹೋಗುವಾಗ ಹೆಚ್ಚಿನ ವಿವರಗಳನ್ನು ನೋಡುತ್ತೀರಿ ನೀವು ಇನ್ನೂ ಕೆಳಗೆ ಹೋದಾಗ ಇನ್ನೂ ಹೆಚ್ಚಿನ ವಿವರಗಳನ್ನು ನೋಡುತ್ತೀರಿ ಮತ್ತು ವಿವಿಧ ರೀತಿಯ ಹೈರಾರ್ಖೀಸ್ ಪಾತ್ರವಹಿಸುತ್ತವೆ ಮತ್ತು ನಾವು ಅವುಗಳನ್ನು ನೋಡೋಣ ನಾವು ಇಲ್ಲಿ ಮತ್ತೆ ಏನು ಮಾತನಾಡುತ್ತಿದ್ದೇವೆ ನೀವು ಈಗಾಗಲೇ ಅದರ ಕೆಲವು ಸುಳಿವುಗಳನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ನಿರ್ದಿಷ್ಟವಾಗಿ ಕಾಂಪ್ಲೆಕ್ಸ್ ಸಿಸ್ಟಮ್ಗಳ ಕ್ಯಾನೋನಿಕಲ್ ಫಾರ್ಮ್ ಬಗ್ಗೆ ಮಾತನಾಡುತ್ತಿದ್ದೇವೆ ಕಾಂಪ್ಲೆಕ್ಸ್ ಸಿಸ್ಟಮ್ ಸಾಮಾನ್ಯವಾದ ಓರ್ಥೋಗೋನಲ್ ಹೈರಾರ್ಖಿಗಳ ಮೂಲಕ ಕೆಲಸ ಮಾಡಲು ನಾವು ನಿಮ್ಮನ್ನು ಬಹಿರಂಗಪಡಿಸಿದ್ದೇವೆ ಕ್ಲಾಸ್ ಸ್ಟ್ರಕ್ಚರ್ಗಳ ಹೈರಾರ್ಖಿಅನ್ನು ಸಾಮಾನ್ಯವಾಗಿ ಅಬ್ಸ್ಟ್ರಾಕ್ಷನ್ ಹೈರಾರ್ಖಿ ಅಥವಾ ಐಎಸ್ ಎ ಹೈರಾರ್ಖಿ ಎಂದು ಕರೆಯಲಾಗುತ್ತದೆ ಮತ್ತು ಒಬ್ಜೆಕ್ಟ್ ಸ್ಟ್ರಕ್ಚರ್ಗಳ ಹೈರಾರ್ಖಿಅನ್ನು ಪಾರ್ಟ್ ಅಥವಾ ಡಿಕಂಪೋಸಿಷನ್ ಹೈರಾರ್ಖಿ ಅಥವಾ HAS Aಎಚ್ಎಎಸ್ ಎ ಹೈರಾರ್ಖಿ ಎಂದು ಕರೆಯಲಾಗುತ್ತದೆ ಕ್ಲಾಸ್ ಸ್ಟ್ರಕ್ಚರ್ ಹೈರಾರ್ಖಿ ಶ್ರೇಣಿಯಲ್ಲಿ ಸಾಮಾನ್ಯ ಪ್ರೊಪರ್ಟಿ ಒಂದು ಪದರದ ನಡುವೆ ಇನ್ನೊಂದಕ್ಕೆ ಹೇಗೆ ಪಾಲು ಆಗುತ್ತದೆ ಎಂಬುದನ್ನು ತೋರಿಸುತ್ತದೆ ಮತ್ತು ಒಬ್ಜೆಕ್ಟ್ ಸ್ಟ್ರಕ್ಚರ್ ನಿಮಗೆ ಹೈರಾರ್ಖಿ ಶ್ರೇಣಿಯನ್ನು ತೋರಿಸುತ್ತದೆ ಒಂದು ಒಬ್ಜೆಕ್ಟ್ಅನ್ನು ಹೇಗೆ ವಿಭಿನ್ನ ಕೋಂಪೊನೆಂಟ್ಗಳಿಂದ ಅಥವಾ ವಿಭಿನ್ನ ಕೋಂಪೊನೆಂಟ್ ಒಬ್ಜೆಕ್ಟ್ಗಳಿಂದ ಸಂಯೋಜಿಸಲಾಗಿದೆ ಎಂದು ಭಾವಿಸಬಹುದು ಮತ್ತು ಇದನ್ನು ಸಬ್ ಕೋಂಪೊನೆಂಟ್ಗಳ ವಿಷಯದಲ್ಲಿ ಯೋಚಿಸಬಹುದು ಆದ್ದರಿಂದ ಈ ಸನ್ನಿವೇಶದಲ್ಲಿ ಸಾಮಾನ್ಯ ಸ್ಟ್ರಕ್ಚರ್ ಮತ್ತು ಬಿಹೇವಿಯರ್ಅನ್ನು ಸೂಪರ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಹೇಳುವುದು ಹೈರಾರ್ಖಿಅಲ್ಲಿ ಹೆಚ್ಚು ಸಂಭವಿಸುವ ಒಂದು ಕ್ಲಾಸ್ಅನ್ನು ಹೈರಾರ್ಖಿಯು ಸಾಮಾನ್ಯವಾಗಿ ತಲೆಕೆಳಗಾದ ಫ್ರೀಜ್ನ ದೃಷ್ಟಿಯಿಂದ ಎಳೆಯಲ್ಪಡುತ್ತದೆ ಆದ್ದರಿಂದ ಟ್ರೀನ ಉನ್ನತ ಮಟ್ಟದಲ್ಲಿ ಸಂಭವಿಸುವ ಕ್ಲಾಸ್ಗಳು ಅಥವಾ ಅಬ್ಸ್ಟ್ರಾಕ್ಷನ್ಗಳನ್ನು ಸೂಪರ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ ಮತ್ತು ಸಂಬಂಧಿತ ಕೆಳ ಹಂತದ ಅಬ್ಸ್ಟ್ರಾಕ್ಷನ್ಗಳನ್ನು ಸಬ್ ಕ್ಲಾಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಕೆಳಗಿನ ಡೈಗ್ರಾಮ್ಅನ್ನು ನೋಡಿದರೆ ಇದು ರೂಟ್ ಅಬ್ಸ್ಟ್ರಾಕ್ಷನ್ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಈ ರೂಟ್ನಲ್ಲಿ ಒಂದು ಸಿಸ್ಟಮ್ಅನ್ನು ಒಂದೇ ಪರಿಕಲ್ಪನೆಯ ವಾಹನದ ನಿಯಮಗಳೆಂದು ವ್ಯಾಖ್ಯಾನಿಸಲಾಗುತ್ತಿದೆ ಆದ್ದರಿಂದ ನೀವು ವಾಹನವನ್ನು ಹೇಳಿದರೆ ನಾವೆಲ್ಲರೂ ಏನನ್ನಾದರೂ ಅರ್ಥಮಾಡಿಕೊಳ್ಳುತ್ತೇವೆ ಆದ್ದರಿಂದ ನೀವು ವಿಶೇಷ ಹೇಳುವಂತೆ ಅದು ವಿಭಿನ್ನವಾಗಿರಬಹುದು ಆದರೆ ನಾವು ಹೇಳಬಹುದಾದ ವಾಹನವು ಅವೆಲ್ಲವನ್ನೂ ಒಂದು ಏಕೀಕೃತ ಪರಿಕಲ್ಪನೆಯಿಂದ ಸಂಯೋಜಿಸುತ್ತದೆ ಅದು ಸಾಗಿಸಲು ಯಾಂತ್ರಿಕೃತ ಗ್ಯಾಜೆಟ್ ಆಗಿದೆ ವಾಹನವು ಸಾಗಿಸಲು ಯಾಂತ್ರಿಕೃತ ಗ್ಯಾಜೆಟ್ ಆಗಿದೆ ಆದ್ದರಿಂದ ಇದು ಸಾಮಾನ್ಯ ಪರಿಕಲ್ಪನೆಯಾಗಿದ್ದರೆ ನಾವು ಯಾವಾಗಲೂ ವಾಹನಗಳು ಕನಿಷ್ಟವಾದವುಗಳೆಂದು ಹೇಳಬಹುದು ಇದು ಭೂಮಿಯಲ್ಲಿ ಸಾಗಿಸುವ ಸ್ವತ೦ತ್ರವಾದ ವಿಧಗಳಾಗಿರಬಹುದು ನೀರಿನ ಮೇಲೆ ಸಾಗಿಸುವ ಭೂ ವಾಹನಗಳು ನೀರಿನ ವಾಹನಗಳು ಮತ್ತು ಗಾಳಿಯಲ್ಲಿ ಸಾಗಿಸುವ ವಾಯು ವಾಹನಗಳಾಗಿರಬಹುದು ಬಾಹ್ಯಾಕಾಶಕ್ಕೆ ಹೋಗುವ ವಾಹನಗಳಂತೆ ಇತರ ರೀತಿಯ ವಾಹನಗಳೂ ಇರಬಹುದು ಒಂದಕ್ಕಿಂತ ಹೆಚ್ಚು ಮಾಧ್ಯಮಗಳಿಗೆ ಹೋಗಬಹುದಾದ ವಾಹನಗಳು ಮುಂತಾದ ಇತರ ರೀತಿಯ ವಾಹನಗಳು ಇರಬಹುದು ನಾವು ಆ ರೀತಿಯ ಸಂಕೀರ್ಣತೆಗೆ ಹೋಗುವುದಿಲ್ಲ ಆದರೆ ನಾವು ಇದನ್ನು ಹೇಳಿದಾಗ ಇದು ಕಾನ್ಸೆಪ್ಟ್ ಹೈರಾರ್ಖಿ ಅಥವಾ ಅಬ್ಸ್ಟ್ರಾಕ್ಷನ್ ಹೈರಾರ್ಖಿ ಆಗಿರುತ್ತದೆ ಆದ್ದರಿಂದ ನಾವು ಸೂಪರ್ ಕ್ಲಾಸ್ ಎಂದು ಹೇಳುತ್ತೇವೆ ಮತ್ತು ನಾನು ವಿಭಿನ್ನ ಬಣ್ಣವನ್ನು ಬಳಸೋಣ ಇವು ಸಬ್ ಕ್ಲಾಸ್ಗಳು ಈಗ ದಯವಿಟ್ಟು ಸೂಪರ್ ಕ್ಲಾಸ್ ಮತ್ತು ಸಬ್ ಕ್ಲಾಸ್ಗಳು ಸಾಪೇಕ್ಷ ಕಲ್ಪನೆಗಳು ಎಂದು ಅರ್ಥಮಾಡಿಕೊಳ್ಳಿ ಆದ್ದರಿಂದ ವಾಹನವು ಸೂಪರ್ ಕ್ಲಾಸ್ ಆಗಿದೆ ಇದು ಭೂಮಿ ನೀರು ಅಥವಾ ವಾಯು ವಾಹನಕ್ಕೆ ಸಂಬಂಧಿಸಿದೆ ಆದರೆ ನಾನು ನಿರ್ದಿಷ್ಟವಾಗಿ ನೀರಿನ ವಾಹನಗಳ ಮೇಲೆ ಕೇಂದ್ರೀಕರಿಸಲು ಬಯಸಿದರೆ ನಾನು ಮತ್ತೆ ಕೆಂಪು ಬಣ್ಣವನ್ನು ತೆಗೆದುಕೊಳ್ಳುತ್ತೇನೆ ನಾನು ನಿರ್ದಿಷ್ಟವಾಗಿ ನೀರಿನ ವಾಹನಗಳ ಮೇಲೆ ಕೇಂದ್ರೀಕರಿಸಿದರೆ ನಂತರ ಹಡಗುಗಳು ದೋಣಿಗಳು ಅವು ಈ ನೀರಿನ ವಾಹನದ ಸಬ್ ಕ್ಲಾಸ್ಗಳಾಗಿವೆ ಆದ್ದರಿಂದ ಈಗ ನೀರಿನ ವಾಹನ ಸೂಪರ್ ಕ್ಲಾಸ್ ಆಗುತ್ತದೆ ಹಡಗುಗಳು ದೋಣಿಗಳು ಸಬ್ ಕ್ಲಾಸ್ ಆಗಿದೆ ಆದ್ದರಿಂದ ಇದು ಹೈರಾರ್ಖಿಯಲ್ಲಿದೆ ಜೆನೆರಲೈಝೇಷನ್ ಮತ್ತು ಸ್ಪೆಷಲ್ಲೈಝೇಷನ್ ವಿಷಯದಲ್ಲಿ 2 ಪರಿಕಲ್ಪನೆಗಳು ಸಂಬಂಧ ಹೊಂದಿದ್ದರೆ ನಾವು ಸೂಪರ್ ಕ್ಲಾಸ್ ಎಂಬ ಪದವನ್ನು ಹೆಚ್ಚು ಅಬ್ಸ್ಟ್ರ್ಯಾಕ್ಟ್ ಅಥವಾ ಹೆಚ್ಚು ಜೆನೆರಲೈಸ್ಡ್ ಪರಿಕಲ್ಪನೆ ಅಥವಾ ಅಬ್ಸ್ಟ್ರಾಕ್ಷನ್ಗಾಗಿ ಬಳಸುತ್ತೇವೆ ನಾವು ವಿಶೇಷವಾದ ಹೆಚ್ಚು ನಿರ್ದಿಷ್ಟ ಕ್ಲಾಸ್ ಅಥವಾ ಹೆಚ್ಚು ನಿರ್ದಿಷ್ಟ ಅಬ್ಸ್ಟ್ರಾಕ್ಷನ್ಅನ್ನು ಪ್ರತಿನಿಧಿಸಲು ಸಬ್ ಕ್ಲಾಸ್ಅನ್ನು ಬಳಸುತ್ತೇವೆ ಈಗ ನಾವು ಈ ಹೈರಾರ್ಖಿಗೆ ಹೋದರೆ ನಂತರ 2 ಭಾಗಗಳಲ್ಲಿ 2 ಡೈರೆಕ್ಷನ್ಗಳಿವೆ ನೀವು ಕೆಳಗಿನಿಂದ ಕೆಳ ಹಂತಕ್ಕೆ ಉನ್ನತ ಮಟ್ಟಕ್ಕೆ ಹೋದರೆ ನೀವು ನಿಜವಾಗಿಯೂ ವಿಶೇಷ ಗುಣಲಕ್ಷಣಗಳನ್ನು ಕಳೆದುಕೊಳ್ಳುತ್ತಿರುವಿರಿ ಎಂದು ಸಾಮಾನ್ಯೀಕರಿಸುತ್ತಿದ್ದೀರಿ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ನೀವು ಕಾರ್ಟ್ನಿಂದ ಭೂಮಿಗೆ ಹೋಗುವಾಗ ಕಾರ್ಟ್ ದೂರದ ಸಾರಿಗೆ ಎಂಬ ಪ್ರೊಫರ್ಟಿಅನ್ನು ನೀವು ಕಳೆದುಕೊಳ್ಳುತ್ತೀರಿ ಸೀಮಿತ ಸಂಖ್ಯೆಯ ಜನರ ಸಾರಿಗೆಗಳು ಅಥವಾ ಸೀಮಿತ ಪ್ರಮಾಣದ ಸರಕುಗಳಿವೆ ಆದರೆ ಬಸ್ ಅಗತ್ಯವಾಗಿ ಹೆಚ್ಚಿನ ಸಂಖ್ಯೆಯ ಜನರ ಸಾಗಣೆಗೆ ಇದೆ ನೀವು ಮೇಲಕ್ಕೆ ಹೋಗುವಾಗ ನೀವು ಇಲ್ಲಿ ನೋಡಬಹುದಾದ ಸಾಮಾನ್ಯತೆಯೆಂದರೆ ಇವೆರಡೂ ಭೂಮಿಯಲ್ಲಿ ಓಡುತ್ತವೆ ಮತ್ತು ಅದೇ ರೀತಿ ನೀವು ನೀರಿನೊಂದಿಗೆ ಕೆಲವು ಸಾಮಾನ್ಯತೆಯನ್ನು ಹೊಂದಿದ್ದೀರಿ ಮತ್ತು ನೀವು ವಾಹನಕ್ಕೆ ಹೋದಾಗ ನೀವು ಇನ್ನಷ್ಟು ಕಳೆದುಕೊಳ್ಳುತ್ತೀರಿ ವಾಹನವು ಯಾವ ಮಾಧ್ಯಮದಲ್ಲಿ ಸಾಗಿಸುತ್ತದೆ ಎಂಬ ಅಂಶವನ್ನೂ ನೀವು ಕಳೆದುಕೊಳ್ಳುತ್ತೀರಿ ವಾಹನವು ನಿಜವಾಗಿಯೂ ಸಾಗಿಸುವ ಜೆನೆರಲೈಝೇಷನ್ಅನ್ನು ನೀವು ಉಳಿಸಿಕೊಂಡಿದ್ದೀರಿ ಆದ್ದರಿಂದ ಇದು ನಡೆಯುತ್ತಲೇ ಇರುತ್ತದೆ ಆದ್ದರಿಂದ ನಾವು ಬೇರೆ ದಾರಿಯಲ್ಲಿ ಹೋದಾಗ ಅಂದರೆ ನಾವು ಜೆನೆರಲೈಝೇಷನ್ನಿಂದ ಮತ್ತು ಸ್ಪೆಷಲ್ಲೈಝೇಷನ್ಗೆ ಹೋದಾಗ ನಂತರ ಸಬ್ ಕ್ಲಾಸ್ ಸೂಪರ್ಕ್ಲಾಸ್ನಿಂದ ವಿಧಾನಗಳನ್ನು ಸೇರಿಸಬಹುದು ಮಾರ್ಪಡಿಸಬಹುದು ಅಥವಾ ಮರೆಮಾಡಬಹುದು ಹಾಗಾಗಿ ನಾನು ಸಾಗಿಸಬಹುದೆಂದು ವಾಹನ ಹೇಳುತ್ತದೆ ನೀರಿನ ವಾಹನಗಳ ಬಗ್ಗೆ ಮಾತನಾಡುವಾಗನಾನು ಖಂಡಿತವಾಗಿಯೂ ಅದನ್ನು ಸಾಗಿಸಬಲ್ಲೆ ನಾನು ಅದನ್ನು ಸೂಪರ್ ಕ್ಲಾಸ್ ವಾಹನದಿಂದ ಪಡೆದುಕೊಂಡಿದ್ದೇನೆ ಆದರೆ ನಾನು ತೇಲುತ್ತೇನೆ ಎಂದು ನಾವು ಸೇರಿಸುತ್ತೇವೆ ಇದು ಸಾಮಾನ್ಯವಾಗಿ ವಾಹನಗಳ ಅವಶ್ಯಕತೆಯಲ್ಲ ಆದರೆ ನೀರಿನ ವಾಹನಗಳು ತೇಲುವ ಅವಶ್ಯಕತೆಯನ್ನು ಹೊಂದಿರುತ್ತವೆ ನಾನು ಬೇರೆ ಬೇರೆ ಅಂಶಗಳನ್ನು ಸೇರಿಸುತ್ತೇನೆ ಏಕೆಂದರೆ ನಾನು ಕಡಿಮೆ ಶಕ್ತಿಯ ನಷ್ಟದೊಂದಿಗೆ ಹೋಗಬಹುದು ಏಕೆಂದರೆ ನೀರು ಭೂಮಿಗೆ ಹೋಲಿಸಿದರೆ ಕಡಿಮೆ ಪ್ರತಿರೋಧವನ್ನು ನೀಡುತ್ತದೆ ಹಾಗಾಗಿ ಇಲ್ಲಿ ಹೆಚ್ಚು ಹೆಚ್ಚು ಗುಣಲಕ್ಷಣಗಳು ಬರುತ್ತಿವೆ ತದನಂತರ ನಾವು ಕೆಳಕ್ಕೆ ಹೋದಾಗ ಹಡಗಿನಲ್ಲಿ ನೀರು ಮಾಡುವ ಎಲ್ಲವನ್ನೂ ಹೊಂದಿದೆ ನೀರಿನ ವಾಹನವನ್ನು ಹೊಂದಿದೆ ಆದರೆ ಅದು ಇನ್ನೂ ಹೆಚ್ಚಿನದನ್ನು ಹೊಂದಿದೆ ಇದು ದೊಡ್ಡ ನೀರಿನ ವಾಹನವಾಗಿದ್ದು ಅದು ಸಾಮಾನ್ಯವಾಗಿ ಯಾಂತ್ರಿಕೃತವಾಗಿದೆ ಮತ್ತು ಹೀಗೆ ಇತ್ಯಾದಿ ಎಂದು ಹೇಳುತ್ತದೆ ನಾನು ದೋಣಿಯ ಬಗ್ಗೆ ಮಾತನಾಡುವಾಗ ನಾನು ಸಾಮಾನ್ಯವಾಗಿ ನೀರಿನ ವಾಹನಗಳನ್ನು ಹೊಂದಿದ್ದೇನೆ ಅವುಗಳು ಕೈಯಾರೆ ಓಡಿಸಲ್ಪಡುತ್ತವೆ ಮತ್ತು ಎಲ್ಲಾ ಹಡಗುಗಳು ಸಾಮಾನ್ಯವಾಗಿರುತ್ತವೆ ಕನಿಷ್ಠ ಈ ದಿನಗಳಲ್ಲಿ ಎಂದಿಗೂ ಓರ್ಸ್ ಇರುವುದಿಲ್ಲ ಅವುಗಳನ್ನು ನೀರೊಳಗಿನ ಪ್ರೊಪೆಲ್ಲೆಂಟ್ಗಳು ಮತ್ತು ಮುಂತಾದವುಗಳಿಂದ ನಡೆಸಲಾಗುತ್ತದೆ ಆದ್ದರಿಂದ ನಾವು ಮೇಲಿನಿಂದ ಕೆಳಕ್ಕೆ ಸ್ಪೆಷಲ್ಲೈಝೇಷನ್ನೊಂದಿಗೆ ಹೋಗುವಾಗ ನಾವು ವಿಭಿನ್ನ ವಿಧಾನಗಳನ್ನು ಸೇರಿಸಬಹುದು ಮತ್ತು ಮಾರ್ಪಡಿಸಬಹುದು ವಾಸ್ತವವಾಗಿ ನಾವು ಒಂದು ವಿಧಾನವನ್ನು ಮರೆಮಾಡಲು ಮುಖ್ಯವಾಗಿ ಇನ್ಸ್ಟೆನ್ಸ್ಗಳಿವೆ ಉದಾಹರಣೆಗೆ ನಾನು ಪಕ್ಕದಲ್ಲಿ ನಿಮಗೆ ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ ನಾನು ಹಕ್ಕಿಯ ಕಲ್ಪನೆ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಕಾಗೆ ಒಂದು ಪಕ್ಷಿ ಎಂದು ನಾನು ಹೇಳಬಲ್ಲೆ ಏಕೆಂದರೆ ಪಕ್ಷಿ ಏನು ಮಾಡಬಹುದು ಕಾಗೆ ಅದನ್ನು ಮಾಡಬಹುದು ಕಾಗೆ ಹೆಚ್ಚಿನದನ್ನು ಮಾಡಬಹುದು ಉದಾಹರಣೆಗೆ ಕಾಗೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಧ್ವನಿಯನ್ನು ಉಂಟುಮಾಡುತ್ತದೆ ನಾನು ಹದ್ದನ್ನು ಅದು ಹೊಂದಿರಬಹುದು ಹಕ್ಕಿಯಾಗಿದೆ ಅದು ಪಕ್ಷಿ ಏನು ಮಾಡಬಹುದು ಅದನ್ನು ಬೇಕಾದರೂ ಮಾಡಬಹುದು ಆದರೆ ಅದು ಇನ್ನೂ ಹೆಚ್ಚಿನದನ್ನು ಮಾಡಬಹುದು ಇದು ನಿಜವಾಗಿಯೂ ಹೆಚ್ಚಿನ ಎತ್ತರಕ್ಕೆ ಹೋಗಬಹುದು ಆದರೆ ಈಗ ಅದನ್ನು ನೋಡೋಣ ನಾನು ಇಲ್ಲಿ ಆಸ್ಟ್ರಿಚ್ ಹಾಕಲು ಬಯಸುತ್ತೇನೆ ಆಸ್ಟ್ರಿಚ್ ಒಂದು ಪಕ್ಷಿ ಎಂದು ನಮಗೆಲ್ಲರಿಗೂ ತಿಳಿದಿದೆ ಅದು ಹಕ್ಕಿ ಎಂದು ನಮಗೆ ತಿಳಿದಿದೆ ಆದರೆ ಹಕ್ಕಿಯಾದ ನಂತರ ಒಂದು ಮೆಥೆಡ್ ಅಥವಾ ಪ್ರೊಫರ್ಟಿ ಇಂದ ಹಕ್ಕಿ ಹಾರಲು ಸಾಧ್ಯವಾಗುತ್ತದೆ ಎಂದು ನಮಗೆ ತಿಳಿದಿದೆ ನಮಗೆ ತಿಳಿದಿರುವ ಆಸ್ಟ್ರಿಚ್ ಹಾರಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಒಂದು ರೀತಿಯ ವಿರೋಧಾಭಾಸಕ್ಕೆ ಸಿಲುಕುತ್ತೇವೆ ನಮ್ಮ ಹೈರಾರ್ಖಿಯ ನಿಯಮವು ಸಬ್ ಕ್ಲಾಸ್ ಎಲ್ಲಾ ಮೆಥೆಡ್ ಗಳನ್ನು ಪಡೆಯುತ್ತದೆ ಎಂದು ಹೇಳುತ್ತದೆ ಅದು ಹೊಸ ಮೆಥೆಡ್ಗಳನ್ನು ಸೇರಿಸಬಹುದು ಇದು ಕೆಲವು ಮೆಥೆಡ್ಗಳನ್ನು ಬದಲಾಯಿಸಬಹುದು ಆದರೆ ಇದು ಸೂಪರ್ ಕ್ಲಾಸ್ನಲ್ಲಿರುವ ಎಲ್ಲಾ ಮೆಥೆಡ್ಗಳನ್ನು ಪಡೆಯುತ್ತದೆ ಸೂಪರ್ ಕ್ಲಾಸ್ ಫ್ಲೈ ಎಂಬ ಮೆಥೆಡ್ಅನ್ನು ಹೊಂದಿದೆ ಪಕ್ಷಿಗಳು ಹಾರಬಲ್ಲವು ಕಾಗೆ ಆನುವಂಶಿಕವಾಗಿ ಪಡೆಯುತ್ತದೆ ಕಾಗೆ ಅದನ್ನು ಪಡೆಯುತ್ತದೆ ಕಾಗೆ ಹಾರಬಲ್ಲದು ಹದ್ದು ಅದನ್ನು ಪಡೆಯುತ್ತದೆ ಹದ್ದು ಹಾರಬಲ್ಲದು ಹದ್ದು ಇತರ ಮೆಥೆಡ್ಅನ್ನು ಸೇರಿಸಬಹುದು ಅದು ಗ್ಲೈಡ್ ಮಾಡಬಹುದು ಅದು ಯಾವ ಕಾಗೆಗೆ ಸಾಧ್ಯವಿಲ್ಲ ಆದರೆ ನಾನು ಆಸ್ಟ್ರಿಚ್ಗೆ ಬರುತ್ತೇನೆ ಹಾರಲು ಸಾಧ್ಯವಿಲ್ಲ ಆದ್ದರಿಂದ ಹೈರಾರ್ಖಿಅಲ್ಲಿ ವಿಶೇಷತೆಗಾಗಿ ಹೊಸ ಪ್ರೊಫರ್ಟಿಗಳನ್ನು ಸೇರಿಸುವುದು ಮಾತ್ರವಲ್ಲ ಇದು ಮಾತ್ರವಲ್ಲದೆ ಮೆಥೆಡ್ ಕಾರ್ಯನಿರ್ವಹಿಸುವ ವಿಧಾನವನ್ನು ಬದಲಾಯಿಸಬಹುದು ಪಕ್ಷಿಗಳು ಹಾರುವ ಮೆಥೆಡ್ಅನ್ನು ಬದಲಾಯಿಸಬಹುದು ಪಕ್ಷಿಗಳು ಸಂತಾನೋತ್ಪತ್ತಿ ಮಾಡುವ ವಿಧಾನವನ್ನು ಬದಲಾಯಿಸಬಹುದು ಮತ್ತು ಹೀಗೆ ಆದರೆ ಸೂಪರ್ಕ್ಲಾಸ್ ಹೊಂದಿರುವ ಕೆಲವು ಮೆಥೆಡ್ಗಳನ್ನು ನೀವು ನಿಜವಾಗಿಯೂ ತ್ಯಜಿಸಬೇಕಾಗಬಹುದು ಆದ್ದರಿಂದ ನೀವು ಸೂಪರ್ ಕ್ಲಾಸ್ ಗಳಿಂದ ಸೇರಿಸುವ ಮಾರ್ಪಡಿಸುವ ಮತ್ತು ಮರೆಮಾಡುವ ಎಲ್ಲ ಮೆಥೆಡ್ಗಳನ್ನು ನೋಡಬೇಕಾಗಿದೆ ಆದ್ದರಿಂದ ಹೈರಾರ್ಖಿ ಮೂಲತಃ ಡೇಟಾ ಅಬ್ಸ್ಟ್ರಾಕ್ಷನ್ಅನ್ನು ಒದಗಿಸುತ್ತದೆ ಮತ್ತು ನನ್ನ ಪ್ರಕಾರ ಹೈರಾರ್ಖಿ ಡೇಟಾ ಅಬ್ಸ್ಟ್ರಾಕ್ಷನ್ ಮೇಲೆ ಪ್ರೊಫರ್ಟಿಗಳನ್ನು ಒಂದು ಪದರದಿಂದ ಇನ್ನೊಂದಕ್ಕೆ ಪ್ರಸಾರ ಮಾಡುವ ಯಾಂತ್ರಿಕ ವ್ಯವಸ್ಥೆಯನ್ನು ಒದಗಿಸಲು ಪ್ರಯತ್ನಿಸುತ್ತದೆ ಒಮ್ಮೆ ನಾವು ಅಬ್ಸ್ಟ್ರಾಕ್ಷನ್ಅನ್ನು ಮಾಡಿದ್ದೇವೆ ಆದ್ದರಿಂದ ನಾವು ಈಗಾಗಲೇ 3 ಪ್ರಮುಖ ಎಲಿಮೆಂಟ್ಗಳನ್ನು ಮಾಡಿದ್ದೇವೆ ಆದ್ದರಿಂದ ಇಲ್ಲಿ ಅಬ್ಸ್ಟ್ರಾಕ್ಷನ್ ಇದೆ ಎಂದು ನಮಗೆ ತಿಳಿದಿದೆ ಹಾಗಾಗಿ ನಾನು ಒಂದು ಪರಿಕಲ್ಪನೆಯನ್ನು ಅಬ್ಸ್ಟ್ರಾಕ್ಟ್ದ್ ಮಾಡಿದ್ದೇನೆ ಆ ಅಬ್ಸ್ಟ್ರಾಕ್ಷನ್ ಬಗ್ಗೆ ನಮಗೆ ತಿಳಿದಿದೆ ಅಲ್ಲಿ ನಾವು ಎನ್ಕ್ಯಾಪ್ಸುಲೇಷನ್ ಅನ್ನು ಹಾಕುತ್ತೇವೆ ಆದ್ದರಿಂದ ನಾವು ಎನ್ಕ್ಯಾಪ್ಸುಲೇಷನ್ ಅನ್ನು ಹಾಕಿದ್ದೇವೆ ಸ್ಟೇಟ್ನಲ್ಲಿ ಮೆಥೆಡ್ಗಳನ್ನು ಮರೆಮಾಡಲು ನಾವು ಅಪಾರದರ್ಶಕ ತಡೆಗೋಡೆ ಹಾಕಿದ್ದೇವೆ ಇಂಪ್ಲೆಮೆಂಟೇಷನ್ ಕಾರ್ಯಸಾಧ್ಯವಲ್ಲ ಎಂದು ನಾವು ಹೇಳಿದ್ದೇವೆ ಏಕೆಂದರೆ ಅದು ಎನ್ಕ್ಯಾಪ್ಸುಲೇಟೆಡ್ಆಗಿದೆ ಈಗ ನಾನು ಹೇಳಲು ಬಯಸುತ್ತೇನೆ ಇಲ್ಲಿ ನಾನು ಬರುತ್ತಿದ್ದೇನೆ ಮತ್ತು ಇಲ್ಲಿ ನನಗೆ ವಾಹನವಿದೆ ಎಂದು ಹೇಳುತ್ತಿದ್ದೇನೆ ಅದು ಸಾಗಿಸಬಲ್ಲದು ಮತ್ತು ನಂತರ ನನ್ನ ಬಳಿ ಭೂ ವಾಹನವಿದೆ ನಂತರ ನನ್ನ ಬಳಿ ಕಾರು ಇದೆ ಮತ್ತು ಇತ್ಯಾದಿ ಈಗ ನಾನು ನನ್ನ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ ಅನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದರೆ ಇದನ್ನು ಎನ್ಕ್ಯಾಪ್ಸುಲೇಟೆಡ್ ಮಾಡಲಾಗುತ್ತದೆ ವಾಹನದ ಪ್ರೊಫರ್ಟಿಗಳನ್ನು ಎನ್ಕ್ಯಾಪ್ಸುಲೇಟೆಡ್ ಮಾಡಲಾಗಿದೆ ಸಾಗಣೆ ಹೇಗೆ ನಡೆಯುತ್ತದೆ ಎಂಬುದನ್ನು ಭೂ ವಾಹನ ಹೇಗೆ ವ್ಯಾಖ್ಯಾನಿಸುತ್ತದೆ ಸಾಮಾನ್ಯವಾಗಿ ಸಾರಿಗೆ ಹೇಗೆ ಸಂಭವಿಸುತ್ತದೆ ಎಂದು ವಾಹನಗಳು ಹೇಳಲು ಸಾಧ್ಯವಿಲ್ಲ ಇದು ಕೇವಲ ಸಾರಿಗೆಯ ಒಂದು ಅಬ್ಸ್ಟ್ರ್ಯಾಕ್ಟ್ ಪರಿಕಲ್ಪನೆಯಾಗಿದೆ ಭೂ ವಾಹನವು ಕೆಲವು ಭೌತಿಕ ಕಾನೂನುಗಳನ್ನು ಬಳಸಿಕೊಂಡು ಸಾರಿಗೆಯನ್ನು ಮಾಡಬೇಕು ಎಲ್ಲಾ ವಾಹನಗಳು ಕೆಲವು ಭೌತಿಕ ಕಾನೂನುಗಳನ್ನು ಬಳಸಿಕೊಂಡು ಸಾರಿಗೆ ಮಾಡಬೇಕಾಗಿದೆ ಭೂ ವಾಹನಗಳು ಘರ್ಷಣೆ ಅಥವಾ ಘರ್ಷಣೆ 1312 ಅನುಪಸ್ಥಿತಿಯನ್ನು ಗುರುತ್ವಾಕರ್ಷಣೆಯನ್ನು ಬಳಸುತ್ತವೆ ಮತ್ತು ನೀರಿನ ವಾಹನಗಳು ತೇಲುವಿಕೆ ಮೂರನೇ ನಿಯಮ ಇತ್ಯಾದಿಗಳನ್ನು ಬಳಸುತ್ತವೆ ಈಗ ನಾವು ಹೈರಾರ್ಖೀಸ್ಅನ್ನು ರಚಿಸಲು ಬಯಸಿದಾಗ ನಾವು ಅಬ್ಸ್ಟ್ರ್ಯಾಕ್ಟ್ ಮತ್ತು ಎನ್ಕ್ಯಾಪ್ಸುಲೇಟೆಡ್ ರೀತಿಯಲ್ಲಿ ಒಂದು ಅಂತರ್ಗತ ವಿರೋಧಾಭಾಸವಿದೆ ಅಲ್ಲಿ ನಾವು ಸೂಪರ್ಕ್ಲಾಸ್ನಿಂದ ಸಬ್ ಕ್ಲಾಸ್ಗೆ ಪ್ರಸಾರ ಮಾಡಲು ಪ್ರೊಫರ್ಟಿಗಳ ಮೆಥೆಡ್ಗಳನ್ನು ಬಯಸುತ್ತೇವೆ ಈಗ ಇದು ವಿಭಿನ್ನ ಇಂಪ್ಲೆಮೆಂಟೇಷನ್ ಲ್ಯಾಂಗ್ವೇಜ್ಗಳು ವಿಭಿನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಿಂದ ವಿಭಿನ್ನ ರೀತಿಯಲ್ಲಿ ನಿರ್ವಹಿಸಲ್ಪಡುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಒಬ್ಜೆಕ್ಟ್ ಓರಿಯಂಟೆಡ್ ಪ್ರೋಗ್ರಾಮಿಂಗ್ ವಿಷಯದಲ್ಲಿ ಸಿC ಅಥವಾ ಜಾವಾ ಬಹಳ ಜನಪ್ರಿಯವಾಗಲು ಒಂದು ಕಾರಣವೆಂದರೆ ಈ ಲ್ಯಾಂಗ್ವೇಜ್ಗಳು ನಿಮಗೆ ಯಾಂತ್ರಿಕ ವ್ಯವಸ್ಥೆಯನ್ನು ಒದಗಿಸಲು ಉತ್ತಮ ಫ್ಲೆಕ್ಸಿಬಿಲಿಟಿ ನೀಡುತ್ತದೆ ಅದರ ಮೂಲಕ ನೀವು ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ಅನ್ನು ಗೌರವಿಸಬಹುದು ಅದೇ ಸಮಯದಲ್ಲಿ ಹೈರಾರ್ಖಿಗಳನ್ನು ರಚಿಸಿಬಹುದು ಆದ್ದರಿಂದ ನಾವು ಈ ಪಠ್ಯದಲ್ಲಿ ಲ್ಯಾಂಗ್ವೇಜ್ನ ರಚನೆಗಳ ಬಗ್ಗೆ ಆಳವಾಗಿ ಚರ್ಚಿಸಲು ಹೋಗುತ್ತಿಲ್ಲ ಆದರೆ ವಿಸಿಬಿಲಿಟಿ ಅಂತಹ ಪರಿಕಲ್ಪನೆಗಳು ಇವೆ ಎಂದು ಅರ್ಥಮಾಡಿಕೊಳ್ಳುವುದು ಒಳ್ಳೆಯದು ಅದು ನಿಮ್ಮ ಎನ್ಕ್ಯಾಪ್ಸುಲೇಷನ್ ಅನ್ನು ನೀವು ಮಾಡಬಹುದು ಎಂದು ಹೇಳುತ್ತದೆ ನೀವು ವಿಭಿನ್ನ ಶ್ರೇಣಿಗಳ ಎನ್ಕ್ಯಾಪ್ಸುಲೇಷನ್ ಅನ್ನು ವಿಭಿನ್ನ ಪೊರೊಸಿಟಿ ಎನ್ಕ್ಯಾಪ್ಸುಲೇಷನ್ಅನ್ನು ರಚಿಸಬಹುದು ಕೆಲವು ಎನ್ಕ್ಯಾಪ್ಸುಲೇಷನ್ ಅನ್ನು ಪ್ರೈವೇಟ್ ಎಂದು ಕರೆಯಲಾಗುತ್ತದೆ ನೀವು ಆ ಕ್ಲಾಸ್ ಒಳಗಿದ್ದರೆ ಮಾತ್ರ ಅದನ್ನು ಸಂಪೂರ್ಣವಾಗಿ ಎನ್ಕ್ಯಾಪ್ಸುಲೇಟೆಡ್ ಮಾಡಲಾಗುತ್ತದೆ ನೀವು ಆ ಅಬ್ಸ್ಟ್ರಾಕ್ಷನ್ ಒಳಗೆ ಇದ್ದರೆ ಮಾತ್ರ ನೀವು ಆ ಪ್ರೊಫರ್ಟಿಗಳನ್ನು ಆ ಮೆಥೆಡ್ಗಳನ್ನು ಬಳಸಲು ಸಾಧ್ಯವಾಗುತ್ತದೆ ಇತರ ತೀವ್ರತೆಯು ಮೂಲತಃ ಎನ್ಕ್ಯಾಪ್ಸುಲೇಷನ್ಅನ್ನು ಬಹಿರಂಗಪಡಿಸುವ ಭಾಗವನ್ನು ಒದಗಿಸುವುದು ನೀವು ಒದಗಿಸಲು ಬಯಸಿದ ಒಪ್ಪಂದದ ಇಂಟರ್ಫೇಸ್ ಗಳನ್ನು ಗೌರವಿಸಲು ಇದು ಸಾರ್ವಜನಿಕ ಭಾಗವಾಗಿದೆ ಯಾರಾದರೂ ಮತ್ತು ಪ್ರತಿಯೊಬ್ಬರೂ ನೋಡಬಹುದಾದ ಪಬ್ಲಿಕ್ ವಿಸಿಬಿಲಿಟಿ ಆಗಿದೆ ಈಗ ಈ 2 ನಿಮ್ಮ ಹೈರಾರ್ಖಿ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ ಆದ್ದರಿಂದ ಸಿC ಜಾವಾ ಈ ರೀತಿಯ ಲ್ಯಾಂಗ್ವೇಜ್ಗಳು ಬಹಳ ಆಸಕ್ತಿದಾಯಕ ರೀತಿಯ ಇಂಟರ್ ಮೀಡಿಯೇಟ್ ವಿಸಿಬಿಲಿಟಿ ಅಥವಾ ಇಂಟರ್ ಮೀಡಿಯೇಟ್ ಎನ್ಕ್ಯಾಪ್ಸುಲೇಷನ್ ಗ್ರ್ಯಾನ್ಯುಲಾರಿಟಿ ಅನ್ನು ಪರಿಚಯಿಸುತ್ತವೆ ನೀವು ವಿಭಿನ್ನ ಇಂಪ್ಲೆಮೆಂಟೇಷನ್ ಭಾಗಗಳನ್ನು ಪ್ರೊಟೆಕ್ಟೆಡ್ ಮಾಡಲಾಗಿದೆ ಎಂದು ನೀವು ಎಲ್ಲಿ ಹೇಳುತ್ತೀರಿ ಅದರ ಮೂಲಕ ಅವುಗಳು ಪ್ರೈವೇಟ್ ನಂತೆ ಕ್ಲಾಸ್ಗೆ ಲಭ್ಯವಿರುತ್ತವೆ ಏಕೆಂದರೆ ಅವುಗಳು ಪಬ್ಲಿಕ್ ಆಗಿರುತ್ತವೆ ಆದರೆ ಇದು ನಿರ್ದಿಷ್ಟವಾಗಿ ಲಭ್ಯವಿದೆ ಇದು ಪ್ರೊಟೆಕ್ಟೆಡ್ನ ಮುಖ್ಯ ಭಾಗವಾಗಿದೆ ಇದು ಸಬ್ ಕ್ಲಾಸ್ಗಳಿಗೆ ಲಭ್ಯವಿದೆ ಆದರೆ ಇವು ಪಬ್ಲಿಕ್ಗೆ ಲಭ್ಯವಿಲ್ಲ ಆದ್ದರಿಂದ ಪ್ರೊಟೆಕ್ಟೆಡ್ ಭಾಗಗಳು ಕಾಂಟ್ರಾಕ್ಚುಅಲ್ ಇಂಟರ್ಫೇಸ್ನ ಭಾಗವಾಗುವುದಿಲ್ಲ ಆದರೆ ಹೈರಾರ್ಖಿಯ ಸಾಕ್ಷಾತ್ಕಾರವು ಸಾಧ್ಯ ಎಂದು ಹೈರಾರ್ಖಿಅಲ್ಲಿ ಅವುಗಳನ್ನು ಪ್ರಚಾರ ಮಾಡಬಹುದು ಆದ್ದರಿಂದ ಇದು ಒಂದು ರೀತಿಯದ್ದಾಗಿದೆ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ನ ಪರಿಕಲ್ಪನಾ ಅಂಶಗಳ ನಡುವೆ ನನ್ನ ಶ್ರೇಷ್ಠತೆಯನ್ನು ನೀವು ಸ್ವಲ್ಪ ತಿಳಿದುಕೊಂಡಿದ್ದೀರಿ ಮತ್ತು ನಿಧಾನವಾಗಿ ನಿಮ್ಮನ್ನು ಇಂಪ್ಲೆಮೆಂಟೇಷನ್ ಅಲ್ಲಿ ಹೇಗೆ ಕಾಣುತ್ತದೆ ಎಂಬುದರ ಹತ್ತಿರ ಕರೆದೊಯ್ಯುತ್ತದೆ ಹಾಗಾಗಿ ಈ ಭಾಗವನ್ನು ಹೈರಾರ್ಖಿಯ ಒಂದು ಭಾಗವಾಗಿ ಚರ್ಚಿಸಲು ನಾನು ನಿಮಗೆ ಸೇರಿಸಿದ್ದೇನೆ ವಸ್ತುಗಳ ಈ ಇಡೀ ಮಾದರಿಯಲ್ಲಿ ಎಲ್ಲವೂ ನಿಖರವಾಗಿ ಮನಬಂದಂತೆ ಒಟ್ಟಿಗೆ ಹೊಂದಿಕೊಳ್ಳುತ್ತವೆ ಹೈರಾರ್ಖಿಯಂತೆ ನಾವು ಹೇರಬೇಕಾದ ಕೆಲವು ಪರಿಕಲ್ಪನೆಗಳು ಸಂಕೀರ್ಣತೆಯನ್ನು ನಿರ್ವಹಿಸಲು ಇದು ಬಹಳ ನಿರ್ಣಾಯಕವಾಗಿದೆ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲೇಷನ್ಗಾಗಿ ನೀವು ಮಾಡಿದ ಇತರ ಕೆಲವು ಕಲ್ಪನೆಗಳಿಗೆ ವಿರುದ್ಧವಾಗಿದೆ ಆದರೆ ಚಿಂತಿಸಬೇಡಿ ಇದು ಹೈಲೈಟ್ ಮಾಡಲು ಮಾತ್ರ ಏಕೆಂದರೆ ನೀವು ಅಂತಿಮವಾಗಿ ಸಿಸ್ಟಮ್ ಇಂಪ್ಲೆಮೆಂಟೇಷನ್ಗೆ ಬಂದಾಗ ಭಾಷೆಗಳು ಅದನ್ನು ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ನಾವು ಯುಎಂಎಲ್ ಬಗ್ಗೆ ಮಾತನಾಡುವಾಗ ನಾವು ನೋಡುತ್ತೇವೆ ಒಬ್ಜೆಕ್ಟ್ ಮೋಡೆಲ್ಗಳ ಈ ಎಲ್ಲಾ ವಿಭಿನ್ನ ಎಲಿಮೆಂಟ್ಗಳನ್ನು ನಾವು ಯುಎಂಎಲ್ ಲ್ಯಾಂಗ್ವೇಜ್ಗೆ ಅನುವಾದಿಸುತ್ತೇವೆ ನಾವು ಯುಎಂಎಲ್ ಹೈರಾರ್ಖಿಗಳ ಮೇಲೆ ಈ ವೈವಿಧ್ಯಮಯ ವಿಸಿಬಿಲಿಟಿ ಮತ್ತು ಎನ್ಕ್ಯಾಪ್ಸುಲೇಷನ್ ಪೊರೊಸಿಟಿ ಅನ್ನು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಈಗ ಈ ವಿಷಯದಲ್ಲಿ ನೀವು ಅರ್ಥಮಾಡಿಕೊಳ್ಳಬೇಕಾದ ಮತ್ತು ನೆನಪಿಡುವ ಪದಗಳಂತೆಯೇ ಇರುತ್ತವೆ ಒಂದು ಹೈರಾರ್ಖಿಅಲ್ಲಿ ನಾವು ಒಂದು ಸೂಪರ್ ಕ್ಲಾಸ್ ಇದ್ದಾಗ ಸಿಂಗಲ್ ಇನ್ಹೇರಿಟನ್ಸ್ ಪದವನ್ನು ಉಲ್ಲೇಖಿಸುತ್ತೇವೆ ಮತ್ತು ಹೇಳುತ್ತೇವೆ ವಿಶೇಷ ಸಬ್ ಕ್ಲಾಸ್ ಇದೆ ಆದ್ದರಿಂದ ನಾವು ಹೇಳುತ್ತೇವೆ 1741 ರಿಂದ 1947 ರವರೆಗೆ ಯಾವುದೇ ವಿಡಿಯೋ ಅಥವಾ ಆಡಿಯೋ ಇಲ್ಲ ಇಲ್ಲಿ ಒಂದೇ ಇನ್ಹೇರಿಟನ್ಸ್ಅಲ್ಲಿ ಇದು ಒಂದೇ ಸೂಪರ್ ಕ್ಲಾಸ್ ಎಂದು ನಾವು ಹೇಳುತ್ತೇವೆ ಮತ್ತು ಇದರ ಮೇಲೆ ಬಿಯು ಎ ಎಂದು ನಾವು ಬರೆಯುತ್ತೇವೆ ಆದ್ದರಿಂದ ಅದು ಸರಳ ಪ್ರಸ್ತುತಿಯಾಗಿದೆ ಆದ್ದರಿಂದ ಅದನ್ನು ಸಿಂಗಲ್ ಇನ್ಹೇರಿಟನ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ನಾವು ಕೇವಲ ಹೈಡ್ರೋಪೋನಿಕ್ ಗಾರ್ಡನಿಂಗ್ ಸಿಸ್ಟಮ್ಅನ್ನು ಉಲ್ಲೇಖಿಸಿದರೆ ಹಣ್ಣು ಬೆಳೆಯುವ ಯೋಜನೆಯನ್ನು ಐಎಸ್ ಎ ಗ್ರೋಯಿಂಗ್ ಪ್ಲಾನ್ ಎಂದು ಹೇಳಲಾಗುತ್ತದೆ ಆದ್ದರಿಂದ ಇವೆಲ್ಲವೂ ಸ್ಪೆಷಲ್ಲೈಝೇಷನ್ಗಳು ಮತ್ತು ಇವು ಜೆನೆರಲೈಝೇಷನ್ಗಳಾಗಿವೆ ಮತ್ತು ಗ್ರೋಯಿಂಗ್ ಪ್ಲಾನ್ ಅದು ಹೊಂದಿರುವ ಸಾಮಾನ್ಯ ಸೂಪರ್ ಕ್ಲಾಸ್ ಆಗಿರಬಹುದು ಸಿಂಗಲ್ ಇನ್ಹೇರಿಟನ್ಸ್ಅನ್ನು ಸಹ ಅನೇಕ ಹಂತಗಳಲ್ಲಿ ವಿಸ್ತರಿಸಬಹುದು ಆದ್ದರಿಂದ ಇಲ್ಲಿ ನಾವು ಅದನ್ನೇ ಹೊಂದಿದ್ದೇವೆ ನಮ್ಮಲ್ಲಿ ಬಿ ಅನ್ನು ಎ ಇದೆ ಎಂದು ಮತ್ತು ನಂತರ ನಾವು ಸಿ ಅನ್ನು ಬಿ ಎಂದು ಹೊಂದಿದ್ದೇವೆ ವಾಹನದ ಉದಾಹರಣೆಯ ದೃಷ್ಟಿಯಿಂದ ನಾವು ಈಗಾಗಲೇ ಇದರ ಇನ್ಸ್ಟೆನ್ಸ್ಗಳನ್ನು ನೋಡಿದ್ದೇವೆ ಆದ್ದರಿಂದ ಇದು ಸಂಭವಿಸಿದಾಗ ಅದು ಮಲ್ಟಿಲೆವೆಲ್ ಇನ್ಹೇರಿಟನ್ಸ್ ಎಂದು ನಾವು ಹೇಳುತ್ತೇವೆ ಅಂದರೆ ಇನ್ಹೇರಿಟನ್ಸ್ ಕೇವಲ 2 ಹಂತಗಳ ನಡುವೆ ನಡೆಯುತ್ತಿಲ್ಲ ಆದರೆ ಅದು 2 ಹಂತಗಳಿಗಿಂತ ಹೆಚ್ಚಾಗಿದೆ ಆದ್ದರಿಂದ ಮ್ಯಾನೇಜರ್ ಲೀಡ್ ಎಲ್ಎಂಎಸ್ ಆಗಿದ್ದಾರೆ ಲೀವ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮ್ಯಾನೇಜರ್ ಲೀಡ್ ಆಗಿದ್ದಾರೆ ಲೀಡ್ ಮಾಡಬಹುದಾದ ಯಾವುದನ್ನಾದರೂ ಮಾಡಬಹುದು ಲೀಡ್ ಕಾರ್ಯನಿರ್ವಾಹಕವಾಗಿದೆ ಅದೇ ಪ್ರೊಫರ್ಟಿ ನೌಕರನಾಗಿ ಕಾರ್ಯನಿರ್ವಾಹಕನಾಗಿರುತ್ತದೆ ಆದ್ದರಿಂದ ಉದ್ಯೋಗಿ ಅತ್ಯಂತ ಸಾಮಾನ್ಯವಾದ ಸೂಪರ್ ಕ್ಲಾಸ್ ಆಗಿದೆ ಮತ್ತು ಮಲ್ಟಿಲೆವೆಲ್ ಇನ್ಹೇರಿಟನ್ಸ್ನ ಸಂಪೂರ್ಣ ಹೈರಾರ್ಖಿಅಲ್ಲಿ ಮ್ಯಾನೇಜರ್ ಅತ್ಯಂತ ವಿಶೇಷವಾದ ಸಬ್ ಕ್ಲಾಸ್ಆಗಿದೆ ಮಲ್ಟಿಪಲ್ ಇನ್ಹೇರಿಟನ್ಸ್ನ ವಿಷಯದಲ್ಲಿ ವಿಭಿನ್ನ ಪರಿಕಲ್ಪನೆಯು ಬರುತ್ತದೆ ಮಲ್ಟಿಪಲ್ ಇನ್ಹೇರಿಟನ್ಸ್ನಲ್ಲಿ ನೀವು ಮೂಲತಃ ಒಂದಕ್ಕಿಂತ ಹೆಚ್ಚು ಸೂಪರ್ ಕ್ಲಾಸ್ಗಳನ್ನು ಹೊಂದಿದ್ದೀರಿ ಅದು ಜಂಟಿಯಾಗಿ ಸಾಮಾನ್ಯ ಸಬ್ ಕ್ಲಾಸ್ಗೆ ಪರಿಣತಿ ಪಡೆದಿದೆ ಆದ್ದರಿಂದ ಅದು ಸಂಭವಿಸಿದಾಗಲೆಲ್ಲಾ ನಮಗೆ ಮಲ್ಟಿಪಲ್ ಇನ್ಹೇರಿಟನ್ಸ್ ಇದೆ ಎಂದು ಹೇಳುತ್ತೇವೆ ಏಕೆಂದರೆ ಇದು ಸಂಭವಿಸಿದಾಗಲೆಲ್ಲ ಕ್ಲಾಸ್ ಸಿಯ ಪ್ರೊಫರ್ಟಿಗಳುಕ್ಲಾಸ್ ಸಿ ಗುಣಲಕ್ಷಣಗಳನ್ನು ಆನಂದಿಸುತ್ತದೆಎ ಕ್ಲಾಸ್ನ ಮೆಥೆಡ್ಗಳನ್ನು ಮತ್ತು ಕ್ಲಾಸ್ ಬಿಅನ್ನು ಮತ್ತು ಮಲ್ಟಿಪಲ್ ಇನ್ಹೇರಿಟನ್ಸ್ಅನ್ನು ಕಲಾ ಜೀವನದ ನಿಯಮಿತ ವಾಸ್ತವಾಗಿ ಆನಂದಿಸುತ್ತದೆ ನಾವು ಸರ್ವಕಾಲಿಕವಾಗಿ ಆಡುತ್ತಿರುವ ವಿಭಿನ್ನ ಪಾತ್ರಗಳಿಂದ ಮಲ್ಟಿಪಲ್ ಇನ್ಹೇರಿಟನ್ಸ್ ಬರುತ್ತದೆ ಉದಾಹರಣೆಗೆ ನಾನು ನಿಯಮಿತವಾಗಿ ಬರುವದರ ಬಗ್ಗೆ ಯೋಚಿಸೋಣ ಈ ಬೋಧನೆಯಲ್ಲಿ ನಾನು ನಿಯಮಿತವಾಗಿ 3 ಬೋಧನಾ ನೆರವು ಟಿಎ ಹಿಮಾದ್ರಿ ಶ್ರೀಜೋನಿ ಮತ್ತು ತನ್ವಿ ಮೂಲಕ ಸಹಾಯ ಪಡೆಯುತ್ತಿದ್ದೇನೆ ಆದ್ದರಿಂದ ತರಗತಿಗಳ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಟಿಎಸ್ ಅವರ ಬಗ್ಗೆ ಯೋಚಿಸಿ ಮತ್ತು ಏನಾಗಬಹುದು ನಾವು ವಿದ್ಯಾರ್ಥಿಗಳನ್ನು ಹೊಂದಿದ್ದೇವೆ ವಿದ್ಯಾರ್ಥಿಯ ವಿಶಿಷ್ಟ ಪ್ರೊಫರ್ಟಿ ಯಾವುದು ಇದು ಏಕೆ ಪ್ರಮುಖ ಅಬ್ಸ್ಟ್ರಾಕ್ಷನ್ ಆಗಿದೆ ಏಕೆಂದರೆ ಇದು ವಿದ್ಯಾರ್ಥಿಗಳ ಅಧ್ಯಯನವಾಗಿದೆ ನಮ್ಮಲ್ಲಿ ಶಿಕ್ಷಕರು ಇದ್ದಾರೆ ಶಿಕ್ಷಕರ ವಿಶಿಷ್ಟ ಲಕ್ಷಣಗಳು ಯಾವುವು ಅವರು ಅಧ್ಯಯನ ಮಾಡಬೇಕು ಆದರೆ ಶಿಕ್ಷಕರ ಗುಣಲಕ್ಷಣಗಳನ್ನು ಪ್ರತ್ಯೇಕಿಸಬೇಕು ಅವರು ಸಹ ಅಧ್ಯಯನ ಮಾಡಬೇಕು ಆದರೆ ಅವರ ವಿಶಿಷ್ಟ ಗುಣಲಕ್ಷಣ ಬೋಧನೆಯಾಗಿದೆ ಟಿಎ ಎಂದರೇನು ಟಿಎ ಕಲಿಸಬೇಕಾಗಿರುವುದು ಅವಳು ಬೋಧನಾ ಸಹಾಯಕಿ ಆದರೆ ಬೋಧನಾ ಸಹಾಯಕರಾಗಿರಲು ನೀವು ವಿದ್ಯಾರ್ಥಿಯಾಗಬೇಕು ಆದ್ದರಿಂದ ಬೋಧನಾ ಸಹಾಯಕ ಟಿಎ ಒಂದು ರೀತಿಯ ಪರಿಣತಿಯನ್ನು ಹೊಂದಿದೆ ಇದು ವಿದ್ಯಾರ್ಥಿಗಳಿಂದ ಕೆಲವು ಗುಣಲಕ್ಷಣಗಳನ್ನು ಮತ್ತು ಶಿಕ್ಷಕರಿಂದ ಕೆಲವು ಗುಣಲಕ್ಷಣಗಳನ್ನು ಪಡೆಯುತ್ತದೆ ಆದ್ದರಿಂದ ಇದು ನಮಗೆ ಅಗತ್ಯವಿರುವ ಮಲ್ಟಿಪಲ್ ಇನ್ಹೇರಿಟನ್ಸ್ಗೆ ಒಂದು ನೇರ ಉದಾಹರಣೆಯಾಗಿದೆ ಮತ್ತು ನೀವು ಸ್ವಲ್ಪ ಹೆಚ್ಚು ಯೋಚಿಸಿದರೆ ಮೆಥೆಡ್ಗಳನ್ನು ಸೇರಿಸಲು ಮಾರ್ಪಡಿಸಲು ಮತ್ತು ಮರೆಮಾಡಲು ನಿಮಗೆ ಸಬ್ ಕ್ಲಾಸ್ನ ಶಕ್ತಿಯ ಎಲ್ಲಾ ರೀತಿಯ ಗುಣಲಕ್ಷಣಗಳು ಸಬ್ ಕ್ಲಾಸ್ ಟಿಎನ ಅಗತ್ಯವಿರುತ್ತದೆ ಎಂದು ನೀವು ಕಾಣಬಹುದು ಉದಾಹರಣೆಗೆ ಟಿಎ ಕೋಡ್ಗಳಿಗೆ ಸಹಾಯ ಮಾಡಬಹುದು ಟಿಎ ನಿಯೋಜನೆಗಳನ್ನು ಮೌಲ್ಯಮಾಪನ ಮಾಡಬಹುದು ಆದರೆ ಟಿಎ ಅಂತಿಮ ದರ್ಜೆಯನ್ನು ನೀಡಲು ಸಾಧ್ಯವಿಲ್ಲ ಯಾವ ಶಿಕ್ಷಕರು ಮಾಡಬಹುದು ಹಾಗಾಗಿ ನಾನು ಇಲ್ಲಿ ಹೇಳುತ್ತಿರುವಂತೆ ಟಿಎ ಶಿಕ್ಷಕ ಎಂದು ಹೇಳಬಹುದು ನಂತರ ಟಿಎ ವಿದ್ಯಾರ್ಥಿಗಳಿಗೆ ಮರೆಮಾಡಬೇಕಾದ ಗ್ರೇಡ್ ಅನ್ನು ನೀಡಲು ಸಾಧ್ಯವಾಗುವ ವಿಧಾನವನ್ನು ಇನ್ಹೇರಿಟ್ಆಗಿ ಪಡೆಯುತ್ತದೆ ಆದ್ದರಿಂದ ಅದೇ ಸಮಯದಲ್ಲಿ ಅದು ವಿದ್ಯಾರ್ಥಿಯಿಂದ ಸಾಕಷ್ಟು ಗುಣಲಕ್ಷಣಗಳನ್ನು ಪಡೆಯುತ್ತದೆ ಅದು ಬಹುಶಃ ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದು ಮಲ್ಟಿಪಲ್ ಇನ್ಹೇರಿಟನ್ಸ್ನ ಮೂಲ ಸಂದರ್ಭವಾಗಿದೆ ನಾನು ನಿಮಗೆ ಎಚ್ಚರಿಕೆ ನೀಡಲು ಬಯಸುತ್ತೇನೆ ಇಲ್ಲಿ ಮತ್ತೊಂದು ವಿಭಿನ್ನ ಉದಾಹರಣೆ ಇದೆ ಅದನ್ನು ನೀವೇ ತಯಾರಿಸಬಹುದು ಆದರೆ ಮಲ್ಟಿಪಲ್ ಇನ್ಹೇರಿಟನ್ಸ್ ಡಿಸೈನ್ನ ಅತ್ಯಂತ ಕಷ್ಟಕರ ಕ್ಷೇತ್ರಗಳಲ್ಲಿ ಒಂದು ಎಂದು ನಿಮಗೆ ಎಚ್ಚರಿಕೆ ನೀಡಲು ನಾನು ಬಯಸುತ್ತೇನೆ ಏಕೆಂದರೆ ಮಲ್ಟಿಪಲ್ ಇನ್ಹೇರಿಟನ್ಸ್ಅನ್ನು ಗುರುತಿಸುವುದು ಸುಲಭವಲ್ಲ ಮಲ್ಟಿಪಲ್ ಇನ್ಹೇರಿಟನ್ಸ್ನೊಂದಿಗೆ ವ್ಯವಹರಿಸುವಾಗ ಸಾಕಷ್ಟು ಮೂಲಭೂತ ಸೈದ್ಧಾಂತಿಕ ಪರಿಕಲ್ಪನಾ ಸಮಸ್ಯೆಗಳಿವೆ ಅವುಗಳಲ್ಲಿ ಕೆಲವು ಅದಕ್ಕೆ ಸಂಬಂಧಿಸಿವೆ ನೀವು 2 ವಿಭಿನ್ನ ಸೂಪರ್ ಕ್ಲಾಸ್ಗಳಿಂದ ಒಂದೇ ರೀತಿಯ ಬಿಹೇವಿಯರ್ಅನ್ನು ಇನ್ಹೇರಿಟ್ಆಗಿ ಪಡೆದರೆ ನೀವು ಸಬ್ ಕ್ಲಾಸ್ಅಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಇತ್ಯಾದಿಗಳು ತಿಳಿಯುತ್ತವೆ ಆದ್ದರಿಂದ ಮಲ್ಟಿಪಲ್ ಇನ್ಹೇರಿಟನ್ಸ್ನೊಂದಿಗೆ ವ್ಯವಹರಿಸುವಾಗ ವಿಭಿನ್ನ ಡಿಸೈನ್ ತತ್ವಗಳಿವೆ ಮತ್ತು ನಿಜವಾದ ಇಮೇಲ್ ಮಾಡೆಲಿಂಗ್ ಸಮಯ ಬಂದಾಗ ನಾವು ಅವುಗಳಲ್ಲಿ ಕೆಲವುದರ ಬಗ್ಗೆ ಮಾತನಾಡುತ್ತೇವೆ ನಂತರ ಮುಂದಿನದು ಹೈರಾರ್ಖಾಲ್ ಇನ್ಹೇರಿಟನ್ಸ್ ಆಗಿದೆ ಇದು ಮೂಲತಃ ನೀವು ಒಂದು ಸಾಮಾನ್ಯ ಸೂಪರ್ ಕ್ಲಾಸ್ಗಳಿಂದ ವಿಶೇಷವಾದ ಒಂದಕ್ಕಿಂತ ಹೆಚ್ಚು ಸಬ್ ಕ್ಲಾಸ್ಗಳನ್ನು ಹೊಂದಿರುವಾಗ ನೋಡುತ್ತೇವೆ ನಾವು ತೆಗೆದುಕೊಂಡ ವಾಹನ ಉದಾಹರಣೆಯ ದೃಷ್ಟಿಯಿಂದ ನಾವು ಈಗಾಗಲೇ ಸಾಕಷ್ಟು ನೋಡಿದ್ದೇವೆ ಇಲ್ಲಿ ನಾನು ಸಸ್ತನಿಗಳ ಆಧಾರದ ಮೇಲೆ ಮತ್ತೊಂದು ಉದಾಹರಣೆಯನ್ನು ತೋರಿಸಿದ್ದೇನೆ ಆದ್ದರಿಂದ ಈ ಸಸ್ತನಿ ಅತ್ಯಂತ ಸಾಮಾನ್ಯವಾದ ಸೂಪರ್ ಕ್ಲಾಸ್ಆಗಿದೆ ನಂತರ ನಮ್ಮಲ್ಲಿ ಬೆಕ್ಕು ನಾಯಿ ಕುದುರೆ ಆನೆ ಎಲ್ಲಾ ವಿಭಿನ್ನ ಸಬ್ ಕ್ಲಾಸ್ಗಳಿವೆ ಅವುಗಳು ಇತರ ಸಬ್ ಕ್ಲಾಸ್ಗಳನ್ನು ಹೊಂದಿವೆ ಆದ್ದರಿಂದ ನಾವು ಈ ರೀತಿಯ ಇನ್ಹೇರಿಟನ್ಸ್ ಸ್ಟ್ರಕ್ಚರ್ಅನ್ನು ಹೊಂದಿರುವಾಗ ನಾವು ಹೈರಾರ್ಖಾಲ್ ಇನ್ಹೇರಿಟನ್ಸ್ಅನ್ನು ಹೊಂದಿದ್ದೇವೆ ಎಂದು ಹೇಳುತ್ತೇವೆ ಈಗ ವಾಸ್ತವದಲ್ಲಿ ಏನಾಗುತ್ತದೆ ನೀವು ಹೊಂದಿರುವುದಿಲ್ಲ ಆಗಾಗ್ಗೆ ನೀವು ಪ್ಯೂರ್ ಸಿಂಗಲ್ ಇನ್ಹೇರಿಟನ್ಸ್ ಅಥವಾ ಸಿಂಗಲ್ ಮಲ್ಟಿಲೆವೆಲ್ ಇನ್ಹೇರಿಟನ್ಸ್ ಅಥವಾ ಹೈರಾರ್ಖಾಲ್ ಇನ್ಹೇರಿಟನ್ಸ್ ಅಥವಾ ಮಲ್ಟಿಪಲ್ ಇನ್ಹೇರಿಟನ್ಸ್ಅನ್ನು ಹೊಂದಿರುವುದಿಲ್ಲ ನೀವು ಸಾಮಾನ್ಯವಾಗಿ ಅವುಗಳ ಮಿಶ್ರಣವನ್ನು ಹೊಂದಿರುತ್ತೀರಿ ಮತ್ತು ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಆಗಾಗ್ಗೆ ನೀವು ಹೈಬ್ರಿಡ್ ಇನ್ಹೇರಿಟನ್ಸ್ನ ಪರಿಸ್ಥಿತಿಯನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಹೈಬ್ರಿಡ್ ಇನ್ಹೇರಿಟನ್ಸ್ಅಲ್ಲಿ ನೀವು ಹೈರಾರ್ಖಾಲ್ ಇನ್ಹೇರಿಟನ್ಸ್ನ ಹೆಚ್ಚು ಶುದ್ಧ ರೂಪವನ್ನು ಇಲ್ಲಿ ನೋಡಬಹುದು ಇಲ್ಲಿ ನೀವು ಮಲ್ಟಿಪಲ್ ಇನ್ಹೇರಿಟನ್ಸ್ನ ಹೆಚ್ಚು ಶುದ್ಧ ರೂಪವನ್ನು ಹೊಂದಿದ್ದೀರಿ ಮತ್ತು ನೀವು ಸ್ಟ್ರಕ್ಚರ್ನ ಈ ಭಾಗವನ್ನು ನೋಡಿದರೆ ನಿಮಗೆ ಮಲ್ಟಿಲೆವೆಲ್ ಇನ್ಹೇರಿಟನ್ಸ್ ಇರುತ್ತದೆ ಆದ್ದರಿಂದ ಹೈಬ್ರಿಡ್ ಇದರಲ್ಲಿ ವಿವಿಧ ರೀತಿಯ ಇನ್ಹೇರಿಟನ್ಸ್ ಸ್ಟ್ರಕ್ಚರ್ಅನ್ನು ಮಿಶ್ರಣ ಮಾಡಬಹುದು ಮತ್ತು ಒಬ್ಜೆಕ್ಟ್ ಓರಿಯೆಂಟೆಡ್ ಡಿಸೈನ್ಅಲ್ಲಿ ಅದನ್ನು ಹೊಂದಿದ ಯಾರಾದರೂ ಹೈರಾರ್ಖೀಸ್ಅನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಈ ಇನ್ಹೇರಿಟೆಡ್ ಸ್ಟ್ರಕ್ಚರ್ನ ಸಿಸ್ಟಮ್ಗಳ ಸಂಕೀರ್ಣತೆಯನ್ನು ನಿರ್ಬಂಧಿಸಲು ಬಹಳ ದೂರ ಹೋಗುವ ಒಂದು ಉತ್ತಮ ಸಾಧನವಾಗಿದೆ ಏಕೆಂದರೆ ಒಮ್ಮೆ ಒಂದು ಸಬ್ ಕ್ಲಾಸ್ ಸಂಪೂರ್ಣ ಸೂಪರ್ಕ್ಲಾಸ್ಅನ್ನು ಅತ್ಯಂತ ಕಡಿಮೆ ಬದಲಾವಣೆಗಳ ಸೇರ್ಪಡೆಗಳೊಂದಿಗೆ ಇನ್ಹೇರಿಟ್ಆಗಿ ಪಡೆಯುತ್ತಿದ್ದರೆ ಮತ್ತು ನೀವು ಅಡಗಿಕೊಳ್ಳುವುದನ್ನು ತಿಳಿದಿದ್ದರೆ ಕೋಡ್ ಅನ್ನು ಬಳಸಲು ನಿಮಗೆ ಉತ್ತಮ ಅವಕಾಶವಿದೆ ನೀವು ಕೆಲಸ ಮಾಡುತ್ತಿರುವ ಅಬ್ಸ್ಟ್ರಾಕ್ಷನ್ನ ಸಂಪೂರ್ಣ ಕಲ್ಪನೆಯನ್ನು ನೀವು ಹೇಗೆ ಉತ್ತಮವಾಗಿ ಬಳಸಿಕೊಳ್ಳುತ್ತೀರಿ ಎಂಬುದರ ಕುರಿತು ನಮಗೆ ಉತ್ತಮವಾದ ಅಂಶವಿದೆ ಆದ್ದರಿಂದ ಹೈರಾರ್ಖಿಯ ಒಂದು ಪ್ರಮುಖ ಪರಿಣಾಮವೆಂದರೆ ಈ ವಿಭಿನ್ನ ರೀತಿಯ ಇನ್ಹೇರಿಟನ್ಸ್ಅನ್ನು ಅದು ಫಲಿತಾಂಶವನ್ನಾಗಿ ನೀಡುತ್ತದೆ ಆದ್ದರಿಂದ ಈ ಮಾಡ್ಯೂಲ್ಅಲ್ಲಿ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಾವು ಒಬ್ಜೆಕ್ಟ್ ಮೋಡೆಲ್ಗಳ ಪ್ರಮುಖ ಎಲಿಮೆಂಟ್ಗಳನ್ನು ತೀರ್ಮಾನಿಸುತ್ತೇವೆ ಅವುಗಳಲ್ಲಿ 4 ಅನ್ನು ನಾವು ಇಲ್ಲಿ ಹೊಂದಿದ್ದೇವೆ 2 ಅನ್ನು ಮೊದಲೇ ಮಾಡಲಾಗಿತ್ತು ಮತ್ತು ಇಲ್ಲಿ ನಾವು ಮಾಡ್ಯೂಲ್ಯಾರಿಟಿ ಮತ್ತು ಹೈರಾರ್ಖಿ ಬಗ್ಗೆ ಮಾತನಾಡಿದ್ದೇವೆ ಮಾಡ್ಯೂಲ್ಯಾರಿಟಿಯೊಂದಿಗೆ ವ್ಯವಹರಿಸುವ ಇತರ ಎರಡು ಪ್ರಮುಖ ಎಲಿಮೆಂಟ್ಗಳು ನಿಸ್ಸಂಶಯವಾಗಿ ಕಾಳಜಿಯನ್ನು ಬೇರ್ಪಡಿಸುವುದು ಕಾಳಜಿಯನ್ನು ಉತ್ತಮವಾಗಿ ಬೇರ್ಪಡಿಸುವುದಾಗಿದೆ ಕೋಡ್ ಸಂಘಟನೆಯ ವಿಷಯದಲ್ಲಿ ನೀವು ಅದನ್ನು ಮಾಡಬಹುದು ಇಂಪ್ಲೆಮೆಂಟೇಷನ್ಅಲ್ಲಿ ನಮಗೆ ಉತ್ತಮ ಮಾಡ್ಯೂಲ್ಯಾರಿಟಿ ಇದೆ ಮತ್ತು ಅದಕ್ಕಾಗಿ ನಾವು ಹಲವಾರು ತತ್ವಗಳ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಹೈರಾರ್ಖಿಯು ಒಬ್ಜೆಕ್ಟ್ನ ಇನ್ಹೇರಿಟನ್ಸ್ ಅಂಶದೊಂದಿಗೆ ವ್ಯವಹರಿಸುತ್ತದೆ ಮತ್ತು ಈ 2 ಒಟ್ಟಿಗೆ ಒಬ್ಜೆಕ್ಟ್ ಓರಿಯೆಂಟೆಡ್ ಸಿಸ್ಟಮ್ಗಳ ಉತ್ತಮ ಡಿಸೈನ್ಅನ್ನು ಮಾಡುವಲ್ಲಿ ಅಬ್ಸ್ಟ್ರಾಕ್ಷನ್ ಮತ್ತು ಎನ್ಕ್ಯಾಪ್ಸುಲಶನ್ನೊಂದಿಗೆ ಬೆಂಬಲಿಸುತ್ತದೆ ಈಗ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಅಗತ್ಯವಿಲ್ಲದ ಸಣ್ಣ ಎಲಿಮೆಂಟ್ ಗಳನ್ನು ತೆಗೆದುಕೊಳ್ಳುತ್ತೇವೆ ಆದರೆ ಮಾಡ್ಯೂಲ್ 10 ರಲ್ಲಿರುವ ಸಿಸ್ಟಮ್ನ ನೈಜ ಸಂಬಂಧಿತ ಕಾರ್ಯವನ್ನು ಒದಗಿಸಲು ಬಹಳ ಉಪಯುಕ್ತ ಎಲಿಮೆಂಟ್ಗಳಾಗಿ ಬದಲಾಗುತ್ತೇವೆ